ಹಲೋ ನಾನು ಕಾನ್ಪುರದ ಐಐಟಿಯಿಂದ ಜಯಂತ ಚಟರ್ಜಿ ಮತ್ತು ನಾವು ವ್ಯವಸ್ಥಾಪಕ ಸೇವೆಗಳು ಸಮಕಾಲೀನ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ನಾವು ಇತ್ತೀಚೆಗೆ ಚರ್ಚಿಸುತ್ತಿರುವುದು ಸೇವೆಯ ಅಸ್ಪಷ್ಟತೆ ಮತ್ತು ವೈವಿಧ್ಯತೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಉದಾಹರಣೆಗೆ ಅಮೂರ್ತತೆಯಂತಹ ಈ ಗುಣಲಕ್ಷಣಗಳಿಂದ ಉಂಟಾಗುವ ಸಂಕೀರ್ಣತೆಗಳು ಆದ್ದರಿಂದ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಅಥವಾ ಹಣಕಾಸಿನ ಭದ್ರತಾ ಸೇವೆಗಳಂತಹ ಸೇವೆಗಳನ್ನು ಯಾವುದೇ ಭೌತಿಕ ವಸ್ತುವಿನೊಂದಿಗೆ ಹೋಲಿಸಲಾಗುವುದಿಲ್ಲ ಮತ್ತು ಆದ್ದರಿಂದ ಒಂದು ಅಮೂರ್ತ ಪರಿಕಲ್ಪನೆಗಳನ್ನು ಒಳಗೊಂಡಿರುತ್ತದೆ ಗ್ರಾಹಕರು ಸೇವೆಯೊಂದಿಗೆ ತೊಡಗಿಸಿಕೊಳ್ಳುವ ಮೊದಲು ಅದನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ ಅಂತೆಯೇ ನಮಗೆ ಶೋಧಿಸಲಾಗದ ಸಮಸ್ಯೆ ಇದೆ ಇದರರ್ಥ ಭೌತಚಿಕಿತ್ಸೆಯಂತಹ ಕೆಲವು ಸೇವೆಗಳು ಇವೆ ಅಲ್ಲಿ ನೀವು ಸೇವೆಯನ್ನು ಅನುಭವಿಸುವವರೆಗೆ ನಿಮಗೆ ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಥವಾ ಆ ನಿರ್ದಿಷ್ಟ ಸೇವೆಯ ಪ್ರಭಾವ ಅಥವಾ ಫಲಿತಾಂಶವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಿಲ್ಲ ಅದರ ಫಲಿತಾಂಶ ಸೇವೆ ಮತ್ತು ಹೀಗೆ ಅಂತೆಯೇ ನಮಗೆ ಸಾಮಾನ್ಯತೆಯ ಸಮಸ್ಯೆ ಇದೆ ಅಂದರೆ ಹೋಟೆಲ್ ಕೋಣೆ ಹೋಟೆಲ್ ಕೋಣೆಯಾಗಿದೆ ಕೋಣೆಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಸೇವೆಯೊಂದಿಗೆ ತೊಡಗಿಸಿಕೊಳ್ಳುವ ಮೊದಲು ಕೆಲವು ವಿಶಿಷ್ಟತೆಯನ್ನು ಸಂವಹನ ಮಾಡಬಹುದು ಆದರೆ ಹೈ ಸ್ಟಾರ್ ಹೋಟೆಲ್ ಹತ್ತು ಪಟ್ಟು ಹೆಚ್ಚು ಕೊಠಡಿ ಬಾಡಿಗೆಯನ್ನು ಕೋರಿದಾಗ ಅದು ಸಮರ್ಥನೆಯಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಕಷ್ಟ ಏಕೆಂದರೆ ಹೋಟೆಲ್ ಕೋಣೆಯು ಹೋಟೆಲ್ ಕೋಣೆಯೆಂದು ಭಾವಿಸಬಹುದು ಆದ್ದರಿಂದ ಈ ಸಂಕೀರ್ಣತೆಗಳನ್ನು ಎದುರಿಸಲು ನಿರ್ವಹಣಾ ಸಮಸ್ಯೆ ವೈವಿಧ್ಯತೆ ಮತ್ತು ಅಸ್ಪಷ್ಟತೆಯನ್ನು ವಿಭಿನ್ನ ವಿಧಾನಗಳಿಂದ ಪೂರೈಸಲಾಗುತ್ತದೆ ಮತ್ತು ನಾವು ಎರಡು ವಿಧಾನಗಳನ್ನು ಚರ್ಚಿಸುತ್ತಿದ್ದೇವೆ ಒಂದು ಪ್ರಚಾರ ಮತ್ತು ಇನ್ನೊಂದು ಪ್ರಕ್ರಿಯೆ ಪ್ರಚಾರದಲ್ಲಿ ನಾವು ಪ್ರವಾಸೋದ್ಯಮದಂತಹ ಹಲವಾರು ಉದಾಹರಣೆಗಳನ್ನು ನೋಡಿದ್ದೇವೆ ಅಥವಾ ವೈದ್ಯಕೀಯ ಚಿಕಿತ್ಸೆಯಂತೆ ನೋಡಿದ್ದೇವೆ ಮತ್ತು ಸಂವಹನ ತಂತ್ರ ಪ್ರಚಾರ ತಂತ್ರ ಗ್ರಾಹಕರ ಶಿಕ್ಷಣ ತಂತ್ರವು ಅಮೂರ್ತತೆಯಿಂದ ಉಂಟಾಗುವ ಸಂಕೀರ್ಣತೆಗಳನ್ನು ಹೇಗೆ ಸ್ಪಷ್ಟಪಡಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಹೋಟೆಲ್ನ ಅತ್ಯಂತ ಪ್ರಸಿದ್ಧ ಪ್ರಚಾರ ಅಭಿಯಾನದ ಉದಾಹರಣೆಯನ್ನು ನಾನು ನಿಮಗೆ ಹೇಳಬಲ್ಲೆ ಅದು ಅತ್ಯಂತ ಉನ್ನತ ಮತ್ತು ಐಷಾರಾಮಿ ಹೋಟೆಲ್ ಸರಪಳಿ ಜಾಗತಿಕ ಸರಪಳಿ ಮತ್ತು ಅವರು ಟಿವಿಯಲ್ಲಿ ಅಥವಾ ಚಲನಚಿತ್ರ ತುಣುಕುಗಳಲ್ಲಿ ಅಥವಾ ರೇಡಿಯೋ ಜಾಹೀರಾತುಗಳು ಮತ್ತು ಕೆಲವು ಮುದ್ರಣ ಜಾಹೀರಾತುಗಳ ಮೂಲಕ ಪ್ರಚಾರ ಪ್ರಚಾರವನ್ನು ರಚಿಸಿದರು ಗ್ರಾಹಕನು ರೈಲಿಗೆ ಹೋಗುತ್ತಾನೆ ಮತ್ತು ಅವನು ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಹೋಗುವಾಗ ಅವನು ಸಮುದ್ರ ತೀರದಿಂದ ಪರ್ವತದ ಇಳಿಜಾರಿನವರೆಗೆ ವಿಶಾಲವಾದ ತೆರೆದ ಹುಲ್ಲುಗಾವಲುಗಳಿಗೆ ಐಸ್ಲ್ಯಾಂಡ್ನಂತಹ ಸ್ಥಳಕ್ಕೆ ಬಹಾಮಾಸ್ನಂತಹ ಸ್ಥಳಕ್ಕೆ ಹೋಗುತ್ತಿದ್ದಾನೆ ಎಂದು ಅದು ತೋರಿಸಿದೆ ಮತ್ತು ಅಂತಿಮವಾಗಿ ಅವನು ಒಂದು ವಿಭಾಗದಲ್ಲಿ ನೆಲೆಸುತ್ತಾನೆ ಮತ್ತು ಅವನು ಕಿಟಕಿಯಿಂದ ಹೊರಗೆ ನೋಡುವಾಗ ಹೂವುಗಳು ತೆರೆಯುವುದು ಪಕ್ಷಿಗಳು ಹಾರುವುದು ಮಕ್ಕಳು ಆಡುವುದು ವಿಭಿನ್ನ ಸನ್ನಿವೇಶಗಳು ಅವನ ಮುಂದೆ ತೆರೆದುಕೊಳ್ಳುವುದನ್ನು ಅವನು ನೋಡುತ್ತಾನೆ ಜಾಹೀರಾತುಗಳ ಸರಣಿಯ ಪ್ರಚಾರವು ಯಾವಾಗಲೂ ಒಂದು ಹೇಳಿಕೆಯೊಂದಿಗೆ ಕೊನೆಗೊಳ್ಳುತ್ತದೆ ಅನುಭವವನ್ನು ಕೇಳಿ ಮತ್ತು ನಾವು ತಲುಪಿಸುತ್ತೇವೆ ಆದ್ದರಿಂದ ಮೂಲಭೂತವಾಗಿ ಈ ಅತ್ಯಂತ ಆಕರ್ಷಕವಾದ ಉತ್ತಮವಾಗಿ ತಯಾರಾದ ಎದ್ದುಕಾಣುವ ಚಿತ್ರಗಳ ಅಭಿಯಾನವು ಹೋಟೆಲ್ನ ಪ್ರಾಯೋಗಿಕ ಅಂಶವನ್ನು ಆ ಹೋಟೆಲ್ ನೀಡುವ ಅನುಭವದ ಬಹುಮುಖತೆಯನ್ನು ತಿಳಿಸುತ್ತದೆ ಮತ್ತು ಆ ಮೂಲಕ ಅದು ಸೇವಾ ಪ್ರತಿಪಾದನೆಯನ್ನು ಸಮರ್ಥಿಸಲು ಪ್ರಯತ್ನಿಸುತ್ತದೆ ಮತ್ತು ಅದು ಮೌಲ್ಯದ ಪ್ರತಿಪಾದನೆ ಬೆಲೆ ಪ್ರತಿಪಾದನೆ ಮತ್ತು ಹೀಗೆ ನಾವು ನಾವು ನಂತರ ಬೆಲೆಗಳ ಬಗ್ಗೆ ಚರ್ಚಿಸಲ್ಪಟ್ಟಿದ್ದೇವೆ ಅವುಗಳು ಸಂಪರ್ಕ ಹೊಂದಿವೆ ಮತ್ತು ನಾವು ಈ p ಅನ್ನು ತೆಗೆದುಕೊಳ್ಳುತ್ತೇವೆ ಅದರ ಬೆಲೆಯ ಭಾಗವನ್ನು ಸ್ವಲ್ಪ ವಿವರವಾಗಿ ನಂತರ ತೆಗೆದುಕೊಳ್ಳುತ್ತೇವೆ ಆದರೆ ಸರಾಸರಿ ಸಮಯದಲ್ಲಿ ನಾವು ಪ್ರಕ್ರಿಯೆಗಳನ್ನು ನೋಡಿದ್ದೇವೆ ಮತ್ತು ಪ್ರಕ್ರಿಯೆಗಳನ್ನು ಹೇಗೆ ಮ್ಯಾಪ್ ಮಾಡಬಹುದು ನಾವು ಸೇವೆಯ ನೀಲಿ ಮುದ್ರಣ ಅಥವಾ ಫ್ಲೋ ಚಾರ್ಟ್ ಅನ್ನು ಹೇಗೆ ರಚಿಸಬಹುದು ಅದರ ಮೂಲಕ ನಾವು ಅಡೆತಡೆಗಳನ್ನು ಕಂಡುಹಿಡಿಯಬಹುದು ಅಥವಾ ವಿವಿಧ ವಿಫಲ ಬಿಂದುಗಳನ್ನು ನಾವು ಹೇಗೆ ಗುರುತಿಸಬಹುದು ಮತ್ತು ನಾವು ಹೇಗೆ ಸೇವೆಯನ್ನು ಸುಧಾರಿಸಲು ಎಫ್ಎಂಇಎ ಪ್ರಕಾರದ ವೈಫಲ್ಯ ಮೋಡ್ ಪ್ರಕಾರದ ವಿಶ್ಲೇಷಣೆಯನ್ನು ಮಾಡಬಹುದು ಇಂದು ಈ ಪ್ರಕ್ರಿಯೆಯ ಮುಕ್ತಾಯ ವಿಭಾಗದಲ್ಲಿ ಸೇವೆಯ ಸಂಕೀರ್ಣತೆಗೆ ಪ್ರತಿಕ್ರಿಯಿಸುತ್ತದೆ ನಾವು ಮತ್ತೊಂದು ಆಸಕ್ತಿದಾಯಕ ವಿಷಯವನ್ನು ಚರ್ಚಿಸುತ್ತೇವೆ ಅದು ಮರುವಿನ್ಯಾಸಗೊಳಿಸುವ ಸೇವೆಗಳು ಆದ್ದರಿಂದ ಹೊಸ ಸೇವೆಯನ್ನು ರಚಿಸಲು ನಾವು ಅಸ್ತಿತ್ವದಲ್ಲಿರುವ ಸೇವೆಯನ್ನು ನಕ್ಷೆ ಮಾಡುವಂತೆಯೇ ನಾವು ಫ್ಲೋ ಚಾರ್ಟ್ ಮತ್ತು ಡೆಬೊಟ್ಲೆನೆಕ್ ಸೇವೆಯನ್ನು ನೋಡಬಹುದು ನಾವು ಸೇವಾ ನಕ್ಷೆಯನ್ನು ನೋಡಬಹುದು ಮತ್ತು ಅರ್ಥಮಾಡಿಕೊಳ್ಳಬಹುದು ಅವುಗಳು ವೈಫಲ್ಯದ ಬಿಂದುಗಳಾಗಿವೆ ಅದೇ ರೀತಿಯಲ್ಲಿ ಪ್ರಕ್ರಿಯೆಯ ಮ್ಯಾಪಿಂಗ್ ಸಹ ಸೇವೆಯನ್ನು ಮರುವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ ಕಾನ್ಪುರದ ಐಐಟಿಯಲ್ಲಿ ಗ್ರಂಥಾಲಯ ಸೇವೆಯ ಮರುವಿನ್ಯಾಸದ ಉದಾಹರಣೆಯನ್ನು ನಾನು ನಿಮಗೆ ನೀಡುತ್ತೇನೆ ಆದ್ದರಿಂದ ಗ್ರಂಥಾಲಯ ಸೇವೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಪ್ರಸ್ತುತ ಅನುಭವ ಎಂದು ನಾವು ನೋಡುತ್ತೇವೆ ಎಲ್ಲಾ ರೀತಿಯ ಡಿಜಿಟಲ್ ಸಂಪನ್ಮೂಲಗಳು ಲಭ್ಯವಿರುವುದರಿಂದ ನಿಮಗೆ ಇಂದು ತಿಳಿದಿರುವಂತೆ ಅನೇಕ ಜನರು ಗ್ರಂಥಾಲಯಕ್ಕೆ ಹೋಗುವುದಿಲ್ಲ ಆದರೆ ಗ್ರಂಥಾಲಯವು ಅವರ ಡೆಸ್ಕ್ಟಾಪ್ಗೆ ಬರುತ್ತದೆ ಆದ್ದರಿಂದ ನಮ್ಮಲ್ಲಿ ದೊಡ್ಡ ಕಟ್ಟಡವಿದೆ ಮತ್ತು ನಮ್ಮಲ್ಲಿ ಅನೇಕ ಹಳೆಯ ಪುಸ್ತಕಗಳಿವೆ ಜರ್ನಲ್ಗಳ ದೊಡ್ಡ ಭಂಡಾರವಿದೆ ಅನೇಕ ಜರ್ನಲ್ಗಳು ಈಗ ಎಲೆಕ್ಟ್ರಾನಿಕ್ ಸಂಪನ್ಮೂಲವಾಗಿ ಲಭ್ಯವಿದೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಸುಲಭವಾಗಿ ಲಭ್ಯವಿದೆ ಆದ್ದರಿಂದ ಕಾನ್ಪುರದ ಐಐಟಿಯಲ್ಲಿ ಗ್ರಂಥಾಲಯ ಸೇವೆಯನ್ನು ನಾವು ಹೇಗೆ ಮರುವಿನ್ಯಾಸಗೊಳಿಸಬೇಕು ಈಗಿನಿಂದ 20 25 10 ವರ್ಷಗಳನ್ನು ಹೇಳಲು ಮುಂದಾಗುತ್ತೇವೆ ಎಂದು ನಾವು ಮರು ಮೌಲ್ಯಮಾಪನ ಮಾಡಲು ಬಯಸಿದ್ದೇವೆ ನಾವು ಬಳಕೆದಾರರ ಅಭಿಪ್ರಾಯವನ್ನು ವ್ಯಾಪಕವಾಗಿ ಸಮೀಕ್ಷೆ ಮಾಡಿದಾಗ ನಮ್ಮಲ್ಲಿ ಪ್ರಶ್ನಾವಳಿ ಆಧಾರಿತ ಸೇವೆ ಸಂದರ್ಶನಗಳು ಇದ್ದವು ಪ್ರತಿಯೊಬ್ಬರಂತಹ ಕೆಲವು ಸಾಮಾನ್ಯ ಅವಶ್ಯಕತೆಗಳೊಂದಿಗೆ ಒಂದು ನಿಲುಗಡೆ ಅಂಗಡಿಯನ್ನು ಹೊಂದಲು ನಾವು ಬಯಸುತ್ತೇವೆ ಅವರು ಅನೇಕ ಕಾರ್ಯಾಚರಣೆಗಳನ್ನು ಇಷ್ಟಪಡುವುದಿಲ್ಲ ಸ್ವಯಂ ಪರಿಶೀಲನೆ ಅಥವಾ ಬಿಡುಗಡೆ ಮಾಡಿದ ಪುಸ್ತಕಗಳ ಸ್ವಯಂ ಠೇವಣಿ ಮುಂತಾದ ಸ್ವಯಂ ಸೇವೆಗೆ ಅವಕಾಶಗಳನ್ನು ವಿಸ್ತರಿಸಲು ಅವರು ಬಯಸುತ್ತಾರೆ ಮತ್ತು ಹೊಸ ಅವಶ್ಯಕತೆಗಳನ್ನು ಗುರುತಿಸಲಾಗಿದೆ ಅಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನ ಆಧಾರಿತ ಸೇವೆಗಳನ್ನು ಬಯಸುತ್ತಾರೆ ಒಂದು ಉಲ್ಲೇಖವನ್ನು ನೀಡಿ ಅಗತ್ಯವನ್ನು ನೀಡಿದರೆ ಪುಸ್ತಕಗಳಿಂದ ಮತ್ತು ಜರ್ನಲ್ಗಳಿಂದ ಅಗತ್ಯವಾದ ವಸ್ತುಗಳನ್ನು ಹೊರತೆಗೆಯಬಲ್ಲ ಮತ್ತು ಇತರ ಗ್ರಂಥಾಲಯಗಳಿಂದ ವಸ್ತುಗಳನ್ನು ತರಬಲ್ಲಂತಹ ಸೇವೆ ಆದ್ದರಿಂದ ಕೆಲವು ರೀತಿಯ ಒಮ್ಮುಖ ಫ್ರೇಮ್ ಜನರು ಬಯಸಿದ್ದರು ಈಗ ಅಸ್ತಿತ್ವದಲ್ಲಿರುವ ಗ್ರಂಥಾಲಯ ಸೇವೆಯ ಪ್ರಕ್ರಿಯೆಯನ್ನು ಮ್ಯಾಪಿಂಗ್ ಮಾಡುವುದು ಈಗ ಅಡಚಣೆಗಳಾಗಿರುವ ವಿಭಿನ್ನ ಅಂಶಗಳನ್ನು ನೋಡುವುದರಿಂದ ಈಗ ಸಾಕಷ್ಟು ಸ್ಥಳ ಅಥವಾ ಸಮಯ ಅಥವಾ ಜನರ ನಿಶ್ಚಿತಾರ್ಥ ಬೇಕಾಗುತ್ತದೆ ಹೆಚ್ಚು ಬೇಡಿಕೆಯಿರುವ ಹೊಸ ಜ್ಞಾನ ಸೇವೆ ಜನರು ಬಯಸಿದ ಉಲ್ಲೇಖಿತ ಸೇವೆಯನ್ನು ರಚಿಸುವ ಅವಕಾಶಗಳನ್ನು ನಾವು ಗುರುತಿಸಬಹುದು ಉದಾಹರಣೆಗೆ ಪ್ರಕ್ರಿಯೆಯ ನಕ್ಷೆಯ ಮೂಲಕ ನಾವು ಇದನ್ನು ಗುರುತಿಸಬಹುದು ಪ್ರಸ್ತುತ ಲಾಬಿ ಚೆಕ್ ಪಾಯಿಂಟ್ಗಳ ಸರಣಿಯಾಗಿದೆ ನೀವು ಒಳಗೆ ಹೋಗುವಾಗ ಎಡಗೈಯಲ್ಲಿ ನಿಮ್ಮ ಚೀಲವನ್ನು ಪರಿಶೀಲಿಸುವ ಜನರಿದ್ದಾರೆ ಮತ್ತು ಚೀಲವನ್ನು ಠೇವಣಿ ಮಾಡಲು ಕೇಳುತ್ತಾರೆ ನೀವು ಪುಸ್ತಕಗಳೊಂದಿಗೆ ಹೋಗುತ್ತೀರಿ ಮತ್ತೊಂದು ಅಡೆತಡೆಗಳಿವೆ ಅಲ್ಲಿ ನೀವು ಪುಸ್ತಕಗಳನ್ನು ಠೇವಣಿ ಇಡುತ್ತೀರಿ ನೀವು ಹೊರಗೆ ಹೋದಾಗ ಈ ಸಮಸ್ಯೆ ಇದೆ ಮತ್ತು ಅಲ್ಲಿಂದ ನೀವು ಮತ್ತೆ ಪುಸ್ತಕಗಳನ್ನು ಪರಿಶೀಲಿಸುತ್ತೀರಿ ಆದ್ದರಿಂದ ನಾವು ಸೇವೆಗಳ ಕೆಲವು ಯಾಂತ್ರೀಕೃತಗೊಳಿಸುವಿಕೆ ಮತ್ತು ಪ್ರಕ್ರಿಯೆಯ ಮರುವಿನ್ಯಾಸವನ್ನು ರಚಿಸಿದರೆ ಈ ಅಡಚಣೆಯ ಬಿಂದುಗಳನ್ನು ಮತ್ತು ಸೂಪರ್ ಫ್ಲೋವನ್ನು ಚೆಕ್ ಪಾಯಿಂಟ್ಗಳಾಗಿ ಗುರುತಿಸುವ ಮೂಲಕ ಸ್ವಯಂ ಸೇವಾ ತಂತ್ರಜ್ಞಾನದಿಂದ ಹೊರಹಾಕಬಹುದು ನೀವು ಮುಂದೆ ನೋಡುವುದನ್ನು ನೀವು ಮರುವಿನ್ಯಾಸಗೊಳಿಸಬಹುದು ಗ್ರಂಥಾಲಯದ ಪ್ರವೇಶ ಲಾಬಿ ಕಲಾವಿದರು ವೀಕ್ಷಿಸುತ್ತಾರೆ ಆದ್ದರಿಂದ ನಿಮಗೆ ಹೆಚ್ಚು ವಿಶಾಲವಾದ ಮುಕ್ತ ಭಾವನೆಯನ್ನು ನೀಡಬಹುದು ಮತ್ತು ನೀವು ಆ ಜಾಗವನ್ನು ಬಳಸಬಹುದು ನಾವು ಕೆಲವು ಜ್ಞಾನ ಕಿಯೋಸ್ಕ್ ಅನ್ನು ರಚಿಸಬಹುದು ಆದ್ದರಿಂದ ಹಳತಾದ ಸೇವೆಯನ್ನು ಪುನರುಜ್ಜೀವನಗೊಳಿಸಲು ಪ್ರಕ್ರಿಯೆ ಮ್ಯಾಪಿಂಗ್ ಮೂಲಕ ಸೇವಾ ಮರುವಿನ್ಯಾಸವು ಅಗತ್ಯವಾಗಿರುತ್ತದೆ ಏಕೆಂದರೆ ಉತ್ಪನ್ನಗಳಂತಹ ಅಥವಾ ವ್ಯವಸ್ಥೆಗಳಂತಹ ಹೆಚ್ಚಿನ ಸೇವೆಗಳು ಕೆಲವು ನೈಸರ್ಗಿಕ ಕ್ಷೀಣತೆಯನ್ನು ಹೊಂದಿರುತ್ತವೆ ಮತ್ತು ತೆವಳುವ ಅಧಿಕಾರಶಾಹಿಯಿಂದ ಉಂಟಾಗುವ ಅವನತಿಯನ್ನು ಸಮಯವನ್ನು ಹೇಗೆ ಕಳೆಯಲಾಗುತ್ತದೆ ಎಂಬುದನ್ನು ನೋಡುವ ಮೂಲಕ ಗುರುತಿಸಬಹುದು ಆದ್ದರಿಂದ ಪರಿಶೀಲನಾ ನಿಯಂತ್ರಣದ ಹೆಚ್ಚಿನ ಅನುಪಾತ ಇದ್ದಾಗ ಗ್ರಂಥಾಲಯದ ಪರಿಸ್ಥಿತಿಯಲ್ಲಿ ಜ್ಞಾನ ಸೇವೆಗಳಂತಹ ಮೌಲ್ಯವರ್ಧನೆ ಚಟುವಟಿಕೆಗಳಿಗೆ ಹೋಲಿಸಿದರೆ ಪ್ರಕ್ರಿಯೆಯ ಮರುವಿನ್ಯಾಸ ಅಗತ್ಯವೆಂದು ನೋಡಬಹುದು ಪ್ರಕ್ರಿಯೆ ಮ್ಯಾಪಿಂಗ್ ವಿಧಾನದಿಂದ ಪ್ರಕ್ರಿಯೆಯ ಮರುವಿನ್ಯಾಸವನ್ನು ನಂತರ ತಂತ್ರಜ್ಞಾನ ಮುನ್ಸೂಚನೆ ಮತ್ತು ಟ್ರೆಂಡ್ಸ್ ಸ್ಪಾಟಿಂಗ್ನೊಂದಿಗೆ ಸಂಯೋಜಿಸಬಹುದು ಮತ್ತು ನಂತರ ಸಂಪೂರ್ಣ ಹೊಸ ಪೀಳಿಗೆಯ ಸೇವೆಗಳನ್ನು ರಚಿಸಬಹುದು ಇದು ಒಂದು ಕಡೆ ಪ್ರಸ್ತುತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ಮತ್ತೊಂದೆಡೆ ಸಂಪೂರ್ಣ ಹೊಸ ಸೆಟ್ ರಚಿಸುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಮರುವಿನ್ಯಾಸ ಇದು ಸೇವಾ ವೈಫಲ್ಯಗಳು ಅಥವಾ ವೈಫಲ್ಯದ ಬಿಂದುಗಳನ್ನು ತಪ್ಪಿಸುವುದು ಮುಂತಾದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಹಿಂದಿನ ಪ್ರತ್ಯೇಕತೆಯಲ್ಲಿ ನಾವು ಚರ್ಚಿಸಬಹುದು ಎಫ್ಎಂಇಎ ಪ್ರಕಾರದ ವಿಶ್ಲೇಷಣೆಯನ್ನು ಮಾಡುತ್ತೇವೆ ಅಲ್ಲಿ ನಾವು ನೋಡುವ ಮೂಲಕ ಅಪಾಯದ ಗ್ರಹಿಕೆ ಸಂಖ್ಯೆಯೊಂದಿಗೆ ಬರಬಹುದು ಸಂಭವಿಸುವ ಸಂಭವನೀಯತೆ ಸಂಭವಿಸುವಿಕೆಯ ತೀವ್ರತೆ ಕಡಿತಗೊಳಿಸದಿರುವ ಸಂಭವನೀಯತೆ ಇತ್ಯಾದಿ ಸೇವಾ ಮ್ಯಾಪಿಂಗ್ ಸೈಕಲ್ ಸಮಯವನ್ನು ಕಡಿಮೆ ಮಾಡಲು ಮರುವಿನ್ಯಾಸಗೊಳಿಸಲು ಪರಿಶೀಲಿಸುವ ಅಥವಾ ನೀಡುವಂತಹ ಮೌಲ್ಯವರ್ಧಕವಲ್ಲದ ಚಟುವಟಿಕೆಗಳನ್ನು ತೊಡೆದುಹಾಕಲು ಸಹ ಅನುಮತಿಸುತ್ತದೆ ಇದನ್ನು ಬಾರ್ ಕೋಡ್ ಮತ್ತು ಆರ್ಎಫ್ಐಡಿ ಮತ್ತು ಇಂದು ಸುಲಭವಾಗಿ ಲಭ್ಯವಿರುವ ತಂತ್ರಜ್ಞಾನಗಳಿಂದ ತಂತ್ರಜ್ಞಾನದಿಂದ ಸುಲಭವಾಗಿ ಮಾಡಬಹುದು ಇದು ಒಟ್ಟಾರೆ ಉತ್ಪಾದಕತೆ ಮತ್ತು ಕೊನೆಯಲ್ಲಿ ಇದು ಗ್ರಾಹಕರ ತೃಪ್ತಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನೀವು ಗ್ರಾಹಕರೊಂದಿಗೆ ಪ್ರಾರಂಭಿಸಿ ಪ್ರಸ್ತುತ ಪ್ರಕ್ರಿಯೆಯ ನಕ್ಷೆಯೊಂದಿಗೆ ಹೋಲಿಕೆ ಮಾಡಿ ಹೊಸ ಪ್ರಕ್ರಿಯೆಯ ಆಲೋಚನೆಗಳನ್ನು ಅಭಿವೃದ್ಧಿಪಡಿಸಿ ಹೊಸ ಪ್ರಕ್ರಿಯೆಗಳನ್ನು ಮೂಲಮಾದರಿ ಮಾಡಿ ಗ್ರಾಹಕರೊಂದಿಗೆ ಪರಿಶೀಲಿಸಿ ಮತ್ತು ನಂತರ ಕ್ರಮೇಣ ನಿಯೋಜಿಸಿ ಆಗಾಗ್ಗೆ ಮರುವಿನ್ಯಾಸಗೊಳಿಸಲು ಡ್ರಾಯಿಂಗ್ ಬೋರ್ಡ್ಗೆ ಹಿಂತಿರುಗಿ ಆದ್ದರಿಂದ ನಿಮ್ಮ ಮುಂದೆ ನೀವು ನೋಡುವಂತೆ ನಾವು ಮೂರು ಪ್ರಮುಖ ಚಲನೆಗಳನ್ನು ಹೊಂದಿದ್ದೇವೆ ಅಲ್ಲಿ ನಾವು ಹಳೆಯ ಸೇವೆಯಿಂದ ಹಳೆಯ ಸೇವೆಯಿಂದ ಹೊಸ ಸೇವಾ ವಿನ್ಯಾಸದೊಂದಿಗೆ ಹೋಗಬಹುದು ಮುಖ್ಯವಾಗಿ ಈ ಮೂರು ಬ್ಲಾಕ್ಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ಅವುಗಳನ್ನು ಕಸಿ ಮಾಡುವ ಮೂಲಕ ಅವುಗಳನ್ನು ಅಸ್ತಿತ್ವದಲ್ಲಿರುವ ಸೇವಾ ನಕ್ಷೆಯಲ್ಲಿ ಬೆರೆಸುವ ಮೂಲಕ ಈ ಮೂರು ಮೌಲ್ಯವರ್ಧಿತ ಹಂತಗಳನ್ನು ತೆಗೆದುಹಾಕುವ ಹಂತಗಳು ಸ್ವ ಸೇವೆಗೆ ಸ್ಥಳಾಂತರಿಸುವುದು ಮತ್ತು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಧ್ಯವಾದಷ್ಟು ನೇರ ಸೇವೆಯನ್ನು ತಲುಪಿಸುವ ಹಂತಗಳು ಆಗಿವೆ ಆದ್ದರಿಂದ ನಾನು ಈ ಅಧಿವೇಶನವನ್ನು ನಿಮಗಾಗಿ ಒಂದು ಸಣ್ಣ ನಿಯೋಜನೆಯೊಂದಿಗೆ ಕೊನೆಗೊಳಿಸುತ್ತೇನೆ ಅಂದರೆ ಅನುಭವ ನಕ್ಷೆ ಚಾರ್ಟ್ ಟ್ ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಅಸ್ತಿತ್ವದಲ್ಲಿರುವ ಗ್ರಂಥಾಲಯದಲ್ಲಿನ ಹರಿವನ್ನು ಅರ್ಥಮಾಡಿಕೊಳ್ಳಿ ಅಥವಾ ನೀವು ಬಳಸುವ ಯಾವುದೇ ದೊಡ್ಡ ಗ್ರಂಥಾಲಯ ವ್ಯವಸ್ಥೆ ಮತ್ತು ನಂತರ ಅಡಚಣೆಯ ಅಂಶಗಳನ್ನು ಅರ್ಥಮಾಡಿಕೊಳ್ಳಿ ನಮ್ಮ ವ್ಯಾಯಾಮದಿಂದ ನಾನು ನಿಮಗೆ ತೋರಿಸಿದ ಉದಾಹರಣೆಯ ಕೆಲವು ವಿಚಾರಗಳನ್ನು ತೆಗೆದುಕೊಳ್ಳಿ ಟ್ರೆಂಡ್ಸ್ ಸ್ಪಾಟಿಂಗ್ನೊಂದಿಗೆ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮತ್ತು ಭವಿಷ್ಯದ ಲೈಬ್ರರಿಗಾಗಿ ಹೊಸ ಪ್ರಕ್ರಿಯೆಯ ನಕ್ಷೆಯನ್ನು ದೃಶ್ಯೀಕರಿಸಲು ಪ್ರಯತ್ನಿಸಿ ಈ ಪ್ರಕ್ರಿಯೆಯಲ್ಲಿ ಮೌಲ್ಯವರ್ಧಕವಲ್ಲದ ಸೇವೆಗಳನ್ನು ತೊಡೆದುಹಾಕಲು ಮಾತ್ರವಲ್ಲ ಸಾಧ್ಯವಾದಷ್ಟು ಸ್ವಯಂ ಸೇವಾ ತಂತ್ರಜ್ಞಾನವನ್ನು ಬಳಸಲು ಗ್ರಾಹಕರು ಸೇವಾ ಅಂಶಗಳ ಸಹ ರಚನೆಯನ್ನು ಸೇರಿಸಲು ಪ್ರಯತ್ನಿಸಿ ಆದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲವು ಸೇವೆಗಳನ್ನು ಒಟ್ಟುಗೂಡಿಸಲು ಪ್ರಯತ್ನಿಸಿ ತದನಂತರ ನಿಮ್ಮ ಮುಂದೆ ಇರುವ ಈ ರೀತಿಯ ಸನ್ನಿವೇಶದೊಂದಿಗೆ ನೀವು ಬರಬಹುದು ಆದ್ದರಿಂದ ಎಡ ಮೇಲಿನ ಮೂಲೆಯಲ್ಲಿ ನೀವು ಭವ್ಯವಾದ ಸಾಂಪ್ರದಾಯಿಕ ಗ್ರಂಥಾಲಯ ಬಹುಮಹಡಿ ಲಕ್ಷಾಂತರ ಪುಸ್ತಕಗಳ ನೋಟವನ್ನು ನೋಡುತ್ತೀರಿ ಮತ್ತು ಕಂಪ್ಯೂಟರ್ಗಳು ಈಗ ಸಾವಿರಾರು ಪುಸ್ತಕಗಳನ್ನು ಹೇಗೆ ಬದಲಾಯಿಸುತ್ತಿವೆ ಎಂಬುದನ್ನು ನಾವು ಈಗಾಗಲೇ ಮೇಲಿನ ಬಲ ಮೂಲೆಯಲ್ಲಿ ನೋಡಬಹುದು ತದನಂತರ ನಾನು ನಿಮಗೆ ಎಡಭಾಗದಲ್ಲಿ ತೋರಿಸಿದ್ದೇನೆ ಸೈಡ್ ಕಾರ್ನರ್ ಎರಡು ಕೆಳಗಿನ ಮೂಲೆಗಳು ಎಡ ಮೂಲೆಯಲ್ಲಿ ನಾವು ಇಂದು ಎಲ್ಲಿದ್ದೇವೆ ವಿವಿಧ ರೀತಿಯ ಇ ರೀಡರ್ಗಳ ಬಳಕೆ ಟ್ಯಾಬ್ಲೆಟ್ಗಳು ನಮಗೆ ಮತ್ತೆ ನೂರಾರು ಸಾವಿರಾರು ಪುಸ್ತಕಗಳಿಗೆ ವೇದಿಕೆಯನ್ನು ಬಳಸಬಹುದು ಆದರೆ ನೀವು ಹೊಸ ಗ್ರಂಥಾಲಯ ಸೇವೆಯನ್ನು ಕೆಲವು ಹೊಸ ತಂತ್ರಜ್ಞಾನಗಳ ಗುರುತಿಸುವಿಕೆ ಮತ್ತು ಟ್ರೆಂಡ್ ಸ್ಪಾಟಿಂಗ್ನೊಂದಿಗೆ ಸಂಯೋಜಿಸಲು ಪ್ರಯತ್ನಿಸುತ್ತೀರಿ ಕೆಳಗಿನ ಬಲಗೈ ಮೂಲೆಯಲ್ಲಿ ಒಂದು ರೂಪವನ್ನು ನಿಮಗೆ ತೋರಿಸಿದಂತೆ ಪುಸ್ತಕಗಳು ಬಳಕೆಯಲ್ಲಿಲ್ಲವೇ ಅಥವಾ ಪುಸ್ತಕಗಳು ಹೊಸ ರೂಪವನ್ನು ಪಡೆದುಕೊಳ್ಳುತ್ತವೆಯೇ ಎಂದು ಯೋಚಿಸಲು ಪ್ರಯತ್ನಿಸಿ ಆದ್ದರಿಂದ ಪ್ರಸ್ತುತ ಪ್ರಕ್ರಿಯೆಯ ನಕ್ಷೆ ಪ್ರಸ್ತುತ ಹರಿವಿನ ಚಾರ್ಟ್ ಅನ್ನು ಮರುಪರಿಶೀಲಿಸುವ ಮೂಲಕ ಸೇವಾ ಮರುವಿನ್ಯಾಸದೊಂದಿಗೆ ತೊಡಗಿಸಿಕೊಳ್ಳಿ ಅದನ್ನು ತಂತ್ರಜ್ಞಾನದ ಪ್ರವೃತ್ತಿಗಳೊಂದಿಗೆ ಸಂಯೋಜಿಸಿ ಮತ್ತು ಹೊಸ ನವೀನ ಹೊಸ ಸೇವಾ ವಿನ್ಯಾಸದೊಂದಿಗೆ ಬನ್ನಿ ಧನ್ಯವಾದಗಳು